ಆದ್ದರಿಂದ ನಾವು ಇದುವರೆಗೂ ನೋಡಿರುವುದು ಮೂಲತಃ ಇಂಡಸ್ಟ್ರಿ 4 0 ಮತ್ತು ಐಐಒಟಿಯಲ್ಲಿನ ವಿಭಿನ್ನ ಮೂಲಭೂತ ಪರಿಕಲ್ಪನೆಗಳು ಈ ಉಪನ್ಯಾಸದಲ್ಲಿ ನಾವು ನೋಡಲು ಹೊರಟಿರುವುದು ಐಐಒಟಿಯ ವ್ಯವಹಾರದ ಅಂಶಗಳ ಹಿಂದೆ ಕೆಲವು ಮೂಲಭೂತ ಪರಿಕಲ್ಪನೆಗಳು ಈ ಕೋರ್ಸ್ ತಾಂತ್ರಿಕವಾಗಿ ಆಧಾರಿತವಾಗಿದ್ದರೂ ಸಮಗ್ರ ದೃಷ್ಟಿಕೋನದಿಂದ ಐಐಒಟಿಯ ವ್ಯವಹಾರದ ಅಂಶಗಳು ಯಾವುವು ಎಂಬುದರ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನವಿದ್ದರೆ ಮತ್ತು ಅದರಲ್ಲೂ ವಿಶೇಷವಾಗಿ ಐಐಒಟಿಯನ್ನು ಕೈಗಾರಿಕಾ ಸೆಟ್ಟಿಂಗ್ ನಲ್ಲಿ ಬಳಸುವುದರ ಬಗ್ಗೆ ತದನಂತರ ನಾವು ಇತರ ಉಪನ್ಯಾಸಗಳಲ್ಲಿ ನೋಡುತ್ತೇವೆ ಐಐಒಟಿ ಮತ್ತು ಇಂಡಸ್ಟ್ರಿ 4 0Industry 4 0 ಎರಡರ ತಾಂತ್ರಿಕತೆಗಳ ಆಳವಾದ ಅಂಶಗಳನ್ನು ನಾವು ನೋಡಲಿದ್ದೇವೆ ಈಗ ನಾವು ಐಐಓಟಿ ಯ ಕೆಲವು ಮೂಲಭೂತ ಅಂಶಗಳನ್ನು ನೋಡೋಣ ಆದ್ದರಿಂದ ವ್ಯವಹಾರದ ದೃಷ್ಟಿಕೋನದಿಂದ ವಿಭಿನ್ನ ವ್ಯವಹಾರ ಮಾದರಿಗಳು ಯಾವುವು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಮತ್ತು ಮೊದಲನೆಯದಾಗಿ ಪ್ರಶ್ನೆಯೆಂದರೆ ವ್ಯವಹಾರ ಮಾದರಿ ಎಂದರೇನು ಆದ್ದರಿಂದ ವ್ಯವಹಾರ ಮಾದರಿಯು ಮೂಲತಃ ಅದು ಸಂಸ್ಥೆಯನ್ನು ಹೇಗೆ ರಚಿಸುತ್ತದೆ ಅದು ಗ್ರಾಹಕರಿಗೆ ಮೌಲ್ಯವನ್ನು ಹೇಗೆ ತಲುಪಿಸಲಿದೆ ಮೌಲ್ಯವನ್ನು ಸೆರೆಹಿಡಿಯುವುದು ಮೌಲ್ಯವನ್ನು ತಲುಪಿಸುವುದು ಮುಂತಾದ ವಿಭಿನ್ನ ಅಂಶಗಳನ್ನು ಸೆರೆಹಿಡಿಯುತ್ತದೆ ಆದ್ದರಿಂದ ವ್ಯವಹಾರ ಮಾದರಿಯಲ್ಲಿ ಸೆರೆಹಿಡಿಯಲಾದ ವಿಭಿನ್ನ ಅಂಶಗಳು ಇವು ಮತ್ತು ಇದು ಮೂಲತಃ ಈ ವ್ಯವಹಾರ ಮಾದರಿಯು ವ್ಯವಹಾರದ ಸಾಂಸ್ಥಿಕ ಮತ್ತು ಆರ್ಥಿಕ ವಾಸ್ತುಶಿಲ್ಪದ ಸಾಕಾರವಾಗಿದೆ ಆದ್ದರಿಂದ ಈ ಮಾದರಿಗಳು ಮೂಲತಃ ವ್ಯವಹಾರವು ಹೇಗೆ ಕಾರ್ಯನಿರ್ವಹಿಸಲು ಬಯಸುತ್ತದೆ ಅದರ ವಿಭಿನ್ನ ಕಾರ್ಯಾಚರಣೆಗಳು ಅವುಗಳು ಹೇಗೆ ನಿರ್ವಹಿಸಲ್ಪಡುತ್ತವೆ ಎಂಬುದರ ವಿವರಣೆಯನ್ನು ನೀಡುತ್ತದೆ ವಿಭಿನ್ನ ಹಣಕಾಸು ದೃಷ್ಟಿಯಲ್ಲಿ ಅದು ವ್ಯವಹಾರಕ್ಕೆ ಹೇಗೆ ಅವಲಂಬಿಸಿದೆ ಎಂಬುದು ವಿಭಿನ್ನ ಹಣಕಾಸು ಹಣಕಾಸಿನ ಅಂಶಗಳು ಅದು ಹೇಗೆ ವಿಭಿನ್ನ ಲಾಭಗಳನ್ನು ಗಳಿಸಲಿದೆ ಮತ್ತು ಅದು ನಿರ್ದಿಷ್ಟ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಹೇಗೆ ಸ್ಥಾನ ಪಡೆಯಲಿದೆ ಎಂಬುದರ ಕುರಿತು ಈಗ ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ವ್ಯವಹಾರ ಮಾದರಿಯ ವಿಭಿನ್ನ ಅಂಶಗಳು ಯಾವುವು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಐಒಟಿ ಮತ್ತು ಐಐಒಟಿ ಬಳಕೆಗಾಗಿ ನಾವು ವ್ಯವಹಾರ ಮಾದರಿಯ ವಿಭಿನ್ನ ಅಂಶಗಳನ್ನು ಗಮನಿಸುವ ಮೊದಲು ಆದ್ದರಿಂದ ವ್ಯವಹಾರ ಮಾದರಿಯ ವಿಭಿನ್ನ ಅಂಶಗಳನ್ನು ನೋಡಲು ಪ್ರಯತ್ನಿಸೋಣ ಇದು ವ್ಯವಹಾರ ಮಾದರಿ ಎಂದು ನಾವು ಉಳಿಸೋಣ ನಾವು ವ್ಯವಹಾರ ಮಾದರಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ಪರಿಗಣಿಸೋಣ ಆದ್ದರಿಂದ ಅದರ ವಿಭಿನ್ನ ಬಿಲ್ಡಿಂಗ್ ಬ್ಲಾಕ್ಗಳು ಯಾವುವು ಆದ್ದರಿಂದ ನಾವು ಅರ್ಥಮಾಡಿಕೊಳ್ಳಬೇಕಾದ ಮೊದಲನೆಯದು ಮಾರುಕಟ್ಟೆ ವಿಭಾಗ ಯಾವುದು ಎಂದು ವ್ಯಾಪಾರ ವಿಭಾಗವು ವ್ಯವಹಾರವನ್ನು ಪೂರೈಸುತ್ತದೆ ಮೌಲ್ಯ ಸರಪಳಿಯ ರಚನೆ ಏನು ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ವಿಭಿನ್ನ ಮೌಲ್ಯ ಪ್ರತಿಪಾದನೆಗಳು ಆದಾಯ ಉತ್ಪಾದನೆ ಮತ್ತು ಆ ಆದಾಯ ಮಾದರಿಯಲ್ಲಿ ವಿಭಿನ್ನ ಮಾರ್ಜಿನ್ ಗಳು ಯಾವುವು ಮತ್ತು ಮೌಲ್ಯ ಜಾಲದಲ್ಲಿ ಸ್ಥಾನ ಏನು ಮತ್ತು ಮತ್ತೊಂದು ಪ್ರಮುಖ ವಿಷಯವೆಂದರೆ ಸ್ಪರ್ಧಾತ್ಮಕ ತಂತ್ರ ಆದ್ದರಿಂದ ಇವು ವಿಶಾಲವಾಗಿ ವಿಭಿನ್ನವಾಗಿವೆ ಇವು ವಿಭಿನ್ನ ಅಂಶಗಳ ಬಿಲ್ಡಿಂಗ್ ಬ್ಲಾಕ್ಳಾಗಿವೆ ಯಾವುದೇ ವ್ಯವಹಾರ ಮಾದರಿಯ ಬಗ್ಗೆ ಹೇಳೋಣ ಆದ್ದರಿಂದ ಐಒಟಿಯ ಸಂದರ್ಭದಲ್ಲಿ ಈ ವ್ಯವಹಾರ ಮಾದರಿಗಳನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂಬುದರ ಕುರಿತು ನಾವು ಚರ್ಚಿಸಲಿರುವ ಮುಂದಿನ ವಿಷಯಗಳಲ್ಲಿ ಈ ಪರಿಕಲ್ಪನೆಗಳು ಬಹಳ ಮುಖ್ಯ ತದನಂತರ ಮುಂದಿನ ಉಪನ್ಯಾಸದಲ್ಲಿ ಐಐಒಟಿಯ ಸನ್ನಿವೇಶದಲ್ಲಿನ ವಿಭಿನ್ನ ಅಂಶಗಳ ಬಗ್ಗೆ ಮತ್ತು ಹೆಚ್ಚು ನಿರ್ದಿಷ್ಟವಾಗಿ ಆದ್ದರಿಂದ ಇದನ್ನು ಅರ್ಥಮಾಡಿಕೊಂಡ ನಂತರ ನಾವು ಸ್ವಲ್ಪ ಸಮಯದ ಹಿಂದೆ ನೋಡಿದ ನಮ್ಮ ವಿಭಿನ್ನ ಬಿಲ್ಡಿಂಗ್ ಬ್ಲಾಕ್ಗಳಿಗೆ ಹಿಂತಿರುಗಿ ನೋಡೋಣ ಆದ್ದರಿಂದ ಮೊದಲನೆಯದು ಮೌಲ್ಯದ ಪ್ರತಿಪಾದನೆಯಾಗಿದೆ ಮೊದಲು ನಾವು ಮೌಲ್ಯದ ಪ್ರತಿಪಾದನೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಮೌಲ್ಯದ ಪ್ರಸ್ತಾಪವು ನಾವು ಗ್ರಾಹಕರಿಗೆ ಮೌಲ್ಯಗಳನ್ನು ನೀಡುವ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ವ್ಯವಹಾರವು ಪರಿಗಣಿಸಲು ಬಯಸುವ ಗ್ರಾಹಕ ವಿಭಾಗಗಳಿಗೆ ಮೌಲ್ಯಗಳನ್ನು ರಚಿಸುವ ವಿಭಿನ್ನ ಉತ್ಪನ್ನಗಳು ಅಥವಾ ಸೇವೆಗಳು ಯಾವುವು ಈ ಮೌಲ್ಯಗಳು ಬೆಲೆ ಉತ್ಪನ್ನ ಸೇವಾ ಕಾರ್ಯಕ್ಷಮತೆ ಇತ್ಯಾದಿಗಳ ಬೆಲೆ ಅಂಶಗಳಂತಹ ಪರಿಮಾಣಾತ್ಮಕವಾಗಿರಬಹುದು ಅಥವಾ ಇವುಗಳು ಕಸ್ಟಮೈಸ್ ಗ್ರಾಹಕರ ಅನುಭವ ಬ್ರ್ಯಾಂಡಿಂಗ್ ಇತ್ಯಾದಿ ಇತ್ಯಾದಿಗಳನ್ನು ಪರಿಗಣಿಸಬೇಕಾದ ವಿನ್ಯಾಸದಂತಹ ಗುಣಾತ್ಮಕ ಸ್ವರೂಪದಲ್ಲಿರಬಹುದು ಆದ್ದರಿಂದ ಇವು ಮೂಲತಃ ಮೌಲ್ಯ ಪ್ರತಿಪಾದನೆಯ ಅಂಶಗಳಾಗಿವೆ ಮುಂದಿನದು ಮಾರುಕಟ್ಟೆ ವಿಭಾಗ ಮಾರುಕಟ್ಟೆಗಳ ವಿಭಾಗವು ಮೂಲತಃ ಮಾರುಕಟ್ಟೆಯ ವಿವಿಧ ವಿಭಾಗಗಳು ಯಾವುವು ಎಂಬುದರ ಕುರಿತು ಮಾತನಾಡುತ್ತದೆ ಆದ್ದರಿಂದ ಗ್ರಾಹಕರ ವಿಭಿನ್ನ ಗುಂಪುಗಳು ವ್ಯಾಪಾರ ಉದ್ಯಮವು ಸೇವೆ ಸಲ್ಲಿಸುವ ಗುರಿ ಹೊಂದಿರುವ ಅಂತಿಮ ಬಳಕೆದಾರ ಸಂಸ್ಥೆಗಳು ಮತ್ತು ವಿವಿಧ ರೀತಿಯ ಗ್ರಾಹಕ ವಿಭಾಗಗಳು ಇರಬಹುದು ಉದಾಹರಣೆಗೆ ಒಂದು ಗ್ರಾಹಕ ವಿಭಾಗವು ಸಾಮೂಹಿಕ ಮಾರುಕಟ್ಟೆಯಂತೆಯೇ ಇರಬಹುದು ಸಾಮೂಹಿಕ ಮಾರುಕಟ್ಟೆ ಎಂದರೆ ಉದಾಹರಣೆಗೆ ಸಗಟು ಮಾರುಕಟ್ಟೆ ಆದ್ದರಿಂದ ಪರಿಗಣಿಸಲಿರುವ ಸಗಟು ಮಾರುಕಟ್ಟೆ ಉದಾಹರಣೆಗೆ ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಮಾರುಕಟ್ಟೆ ಸಾಮೂಹಿಕ ಮಾರುಕಟ್ಟೆಯ ಉದಾಹರಣೆಯಾಗಿದೆ ಸ್ಥಾಪಿತ ಮಾರುಕಟ್ಟೆ ಎಂದರೆ ವ್ಯವಹಾರವು ಪರಿಗಣಿಸುವ ನಿರ್ದಿಷ್ಟ ರೀತಿಯ ಮಾರುಕಟ್ಟೆ ಉದಾಹರಣೆಗೆ ನಾವು ಕಾರು ತಯಾರಕರ ಬಗ್ಗೆ ಮಾತನಾಡುತ್ತಿದ್ದರೆ ಆದ್ದರಿಂದ ಕಾರು ತಯಾರಕರು ಮೂಲತಃ ವಿವಿಧ ವಾಹನ ತಯಾರಕರ ಖರೀದಿಯನ್ನು ಅವಲಂಬಿಸಿರುತ್ತಾರೆ ಅದರ ನಂತರ ವಿಭಾಗೀಯ ಗ್ರಾಹಕ ವಿಭಾಗ ಅಂದರೆ ಮೈಕ್ರೊ ಮೆಕ್ಯಾನಿಕಲ್ ಮೈಕ್ರೊ ಕ್ಷಮಿಸಿ ಮೈಕ್ರೋ ಪ್ರೆಚಿಷನ್ ವ್ಯವಸ್ಥೆಗಳಂತೆ ಅದು ಸೇವೆ ಸಲ್ಲಿಸಲಿದೆ ಅದರ ವಿಭಿನ್ನ ಗ್ರಾಹಕ ವಿಭಾಗಗಳು ಉದಾಹರಣೆಗೆ ಗಡಿಯಾರ ಉದ್ಯಮ ವೈದ್ಯಕೀಯ ಉದ್ಯಮ ಮತ್ತು ಕೈಗಾರಿಕಾ ಯಾಂತ್ರೀಕೃತಗೊಂಡ ಕ್ಷೇತ್ರಗಳು ಇವೆಲ್ಲವೂ ವಿಭಿನ್ನ ವಿಭಾಗದ ಗ್ರಾಹಕ ವಿಭಾಗಗಳಂತೆ ಅದರ ನಂತರ ನಾವು ವೈವಿಧ್ಯಮಯವಾದದ್ದನ್ನು ಹೊಂದಿದ್ದೇವೆ ಆದ್ದರಿಂದ ವೈವಿಧ್ಯಮಯ ಗ್ರಾಹಕ ವಿಭಾಗ ಎಂದರೆ ಒಂದು ನಿರ್ದಿಷ್ಟ ವ್ಯವಹಾರವು ಸೇವೆ ಸಲ್ಲಿಸುತ್ತಿರಬಹುದು ಕೆಲವು ಸಮಯದವರೆಗೆ ಒಂದು ನಿರ್ದಿಷ್ಟ ರೀತಿಯ ಗ್ರಾಹಕರ ನೆಲೆಯಾಗಿದೆ ತದನಂತರ ಅವರು ಮತ್ತೊಂದು ರೀತಿಯ ಗ್ರಾಹಕರ ನೆಲೆಯನ್ನು ವೈವಿಧ್ಯಗೊಳಿಸಲು ಬಯಸುತ್ತಾರೆ ಉದಾಹರಣೆಗೆ ಉದಾಹರಣೆಗೆ ಕಂಪನಿ ಅಮೆಜಾನ್ ಆದ್ದರಿಂದ ಅಮೆಜಾನ್ ಮೂಲತಃ ಪ್ರಾಥಮಿಕವಾಗಿ ಇದು ಚಿಲ್ಲರೆ ವ್ಯಾಪಾರ ಆನ್ಲೈನ್ ಚಿಲ್ಲರೆ ವ್ಯಾಪಾರ ಉದ್ಯಮವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ತನ್ನ ವ್ಯವಹಾರವನ್ನು ಕ್ಲೌಡ ಕಂಪ್ಯೂಟಿಂಗ್ ಸೇವೆಗಳನ್ನು ಮಾರಾಟ ಮಾಡಲು ವೈವಿಧ್ಯಗೊಳಿಸಿದೆ ಮತ್ತು ಇದು ವೈವಿಧ್ಯಮಯ ಗ್ರಾಹಕ ವಿಭಾಗವಾಗಿದೆ ಮತ್ತು ನಾವು ಬಹು ಬದಿಯ ಭಾಗಗಳನ್ನು ಸಹ ಹೊಂದಬಹುದು ಉದಾಹರಣೆಗೆ ನಾವು ಕ್ರೆಡಿಟ್ ಕಾರ್ಡ್ ಕಂಪನಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಕ್ರೆಡಿಟ್ ಕಾರ್ಡ್ ಕಂಪನಿಯು ಒಂದು ಕಡೆ ಕ್ರೆಡಿಟ್ ಕಾರ್ಡ್ ಹೊಂದಿರುವವರೊಂದಿಗೆ ವ್ಯವಹರಿಸಬೇಕು ಮತ್ತು ಇನ್ನೊಂದು ಬದಿಯಲ್ಲಿ ಆ ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲು ಹೋಗುವ ವ್ಯಾಪಾರಿಗಳು ಆದ್ದರಿಂದ ಇವು ಬಹು ಬದಿಯ ಮಾರುಕಟ್ಟೆಗಳಂತೆ ಆದ್ದರಿಂದ ಮುಂದಿನದು ಮೂಲತಃ ಮೌಲ್ಯ ಸರಪಳಿ ರಚನೆಯಾಗಿದ್ದು ಅದು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕಾದ ಮೂರನೇ ಬಿಲ್ಡಿಂಗ್ ಬ್ಲಾಕ್ ಆಗಿದೆ ಆದ್ದರಿಂದ ಮೌಲ್ಯ ಸರಪಳಿ ರಚನೆ ಮೂಲತಃ ಇವು ಪ್ರಮುಖ ಸಂಪನ್ಮೂಲಗಳು ಮತ್ತು ಮೌಲ್ಯ ಪ್ರತಿಪಾದನೆಯನ್ನು ರಚಿಸಲು ವ್ಯವಹಾರಕ್ಕೆ ಅಗತ್ಯವಿರುವ ಚಟುವಟಿಕೆಗಳು ಆದ್ದರಿಂದ ಈ ಮೌಲ್ಯ ಸರಪಳಿ ರಚನೆಯು ಬಳಸುತ್ತಿರುವ ವಿವಿಧ ರೀತಿಯ ಸಂಪನ್ಮೂಲಗಳನ್ನು ಮತ್ತು ನಿರ್ವಹಿಸುವ ವಿಭಿನ್ನ ಚಟುವಟಿಕೆಗಳನ್ನು ಅವಲಂಬಿಸಿರುತ್ತದೆ ಈ ಸಂಪನ್ಮೂಲಗಳು ಭೌತಿಕ ಸಂಪನ್ಮೂಲಗಳು ಬೌದ್ಧಿಕ ಸಂಪನ್ಮೂಲಗಳು ಮಾನವ ಸಂಪನ್ಮೂಲಗಳು ಹಣಕಾಸು ಸಂಪನ್ಮೂಲಗಳು ಮತ್ತು ಮುಂತಾದವುಗಳಾಗಿರಬಹುದು ಮತ್ತು ಈ ಪ್ರಮುಖ ಸಂಪನ್ಮೂಲಗಳನ್ನು ಮಾಲೀಕತ್ವದಲ್ಲಿರಿಸಿಕೊಳ್ಳಬಹುದು ಅಥವಾ ಅವುಗಳನ್ನು ಕಂಪನಿಯು ಗುತ್ತಿಗೆಗೆ ತೆಗೆದುಕೊಳ್ಳಬಹುದು ಅಥವಾ ಅವುಗಳನ್ನು ಬೇರೆ ಪಾಲುದಾರರ ವ್ಯಾಪಾರ ಪಾಲುದಾರರಿಂದ ಪಡೆದುಕೊಳ್ಳಬಹುದು ಆದ್ದರಿಂದ ಇವು ವಿಭಿನ್ನ ರೀತಿಯ ಸಂಪನ್ಮೂಲಗಳಾಗಿವೆ ಇವು ಮೌಲ್ಯ ಸರಪಳಿ ರಚನೆಯಲ್ಲಿ ಬಹಳ ಮುಖ್ಯ ಮತ್ತು ಚಟುವಟಿಕೆಗಳು ಉದಾಹರಣೆಗೆ ಉತ್ಪಾದನೆ ಸಮಸ್ಯೆ ಪರಿಹಾರ ನೆಟ್ವರ್ಕ್ ಇತ್ಯಾದಿಗಳನ್ನು ಪರಿಗಣಿಸುವ ವೇದಿಕೆ ಇತ್ಯಾದಿ ಇವು ವಿಭಿನ್ನ ಚಟುವಟಿಕೆಗಳಾಗಿವೆ ಆದ್ದರಿಂದ ಇವುಗಳು ಒಟ್ಟಾಗಿ ಮೌಲ್ಯ ಸರಪಳಿ ರಚನೆಯ ಪ್ರಮುಖ ಪರಿಗಣನೆಗಳು ಮೂರನೆಯದು ನಾಲ್ಕನೇ ಬಿಲ್ಡಿಂಗ್ ಬ್ಲಾಕ್ ಮೂಲತಃ ಆದಾಯ ಉತ್ಪಾದನೆ ಮತ್ತು ಮಾರ್ಜಿನ್ಗಳು ಇದು ಮೂಲತಃ ವ್ಯವಹಾರದಲ್ಲಿನ ಪ್ರತಿ ಗ್ರಾಹಕ ವಿಭಾಗದಿಂದ ಬರುವ ಆದಾಯದ ಬಗ್ಗೆ ಮಾತನಾಡುತ್ತದೆ ಮತ್ತು ಈ ವಿಭಿನ್ನ ಆದಾಯವನ್ನು ಎರಡು ವಿಭಿನ್ನ ಮೂಲಗಳಿಂದ ಸ್ಟ್ರೀಮ್ ಮಾಡಬಹುದು ಆದ್ದರಿಂದ ಒಂದು ವಹಿವಾಟಿನ ಆದಾಯವಾಗಿರಬಹುದು ಮತ್ತು ಇದು ಮರುಕಳಿಸುವ ಆದಾಯವಾಗಿರಬಹುದು ಆದ್ದರಿಂದ ವಹಿವಾಟಿನ ಆದಾಯ ಎಂದರೆ ನಿರ್ವಹಿಸುವ ವಿಭಿನ್ನ ವಹಿವಾಟುಗಳಿಂದ ಉತ್ಪತ್ತಿಯಾಗುವ ಆದಾಯ ಮತ್ತು ಮರುಕಳಿಸುವ ಆದಾಯ ಎಂದರೆ ಮರುಕಳಿಸುವ ಶೈಲಿಯಲ್ಲಿ ಆದಾಯದ ಮಾದರಿ ಇರಬಹುದು ಆದಾಯವು ಗ್ರಾಹಕರ ನೆಲೆಯಿಂದ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಈ ಆದಾಯವನ್ನು ವಿಭಿನ್ನ ರೀತಿಯಲ್ಲಿ ಉತ್ಪಾದಿಸಬಹುದು ಈ ಆದಾಯವನ್ನು ಚಂದಾದಾರಿಕೆ ಶುಲ್ಕದಿಂದ ಆಸ್ತಿಗಳ ಮಾರಾಟದಿಂದ ಬಳಕೆ ಶುಲ್ಕ ಶುಲ್ಕದಿಂದ ಅಥವಾ ಬಾಡಿಗೆಯಿಂದ ಪಡೆಯುವ ಶುಲ್ಕದಿಂದ ಅಥವಾ ಈ ವಿಭಿನ್ನ ಸಂಪನ್ಮೂಲಗಳು ಅಥವಾ ಸೇವೆಗಳಿಂದ ಗುತ್ತಿಗೆ ಪಡೆಯುವುದರಿಂದ ಪರವಾನಗಿ ಶುಲ್ಕಗಳು ದಲ್ಲಾಳಿ ಜಾಹೀರಾತು ಇತ್ಯಾದಿ ಇತ್ಯಾದಿ ಆದ್ದರಿಂದ ಯಾವುದೇ ಆದಾಯ ಮಾದರಿಯಲ್ಲಿ ಎರಡು ವಿಭಿನ್ನ ರೀತಿಯ ಬೆಲೆಗಳನ್ನು ಪರಿಗಣಿಸಬಹುದು ಒಂದು ನಿಗದಿತ ಬೆಲೆ ಇನ್ನೊಂದು ಕ್ರಿಯಾತ್ಮಕ ಬೆಲೆ ಆದ್ದರಿಂದ ಇವುಗಳಲ್ಲಿ ಪ್ರತಿಯೊಂದರ ಬಗ್ಗೆ ನಾವು ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳುವ ಅಗತ್ಯವಿಲ್ಲ ಐಒಟಿ ಸ್ಥಾಪಿಸಲು ಈ ಮಾಹಿತಿಯು ಹೇಗೆ ಸಹಾಯ ಮಾಡುತ್ತದೆ ಅಥವಾ ಹೆಚ್ಚು ಮುಖ್ಯವಾದ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಈ ಹೆಚ್ಚಿನ ಮಾಹಿತಿಯು ನಿಮಗೆ ಸಾಕಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಬದಲಿಗೆ ಐಐಒಟಿ ರೀತಿಯ ಮೂಲಸೌಕರ್ಯ ಮತ್ತು ಆ ರೀತಿಯ ಪರಿಸರದಲ್ಲಿ ಆದಾಯವನ್ನು ಗಳಿಸುತ್ತದೆ ಮುಂದಿನ ಬಿಲ್ಡಿಂಗ್ ಬ್ಲಾಕ್ ಮೌಲ್ಯ ನೆಟ್ವರ್ಕ್ನಲ್ಲಿನ ತಾಣವಾಗಿದೆ ಆದ್ದರಿಂದ ಈ ಸ್ಥಾನವು ಮೂಲತಃ ಪೂರೈಕೆದಾರರು ಮತ್ತು ಪಾಲುದಾರರ ವಿಭಿನ್ನ ನೆಟ್ವರ್ಕ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಈ ಪಾಲುದಾರಿಕೆಗಳು ಮತ್ತು ಈ ಮೈತ್ರಿಗಳನ್ನು ವ್ಯವಹಾರ ಮಾದರಿಗಳನ್ನು ಅತ್ಯುತ್ತಮವಾಗಿಸಲು ಅಪಾಯಗಳನ್ನು ಕಡಿಮೆ ಮಾಡಲು ಮತ್ತು ಸಂಪನ್ಮೂಲಗಳನ್ನು ಪಡೆಯಲು ರಚಿಸಲಾಗುವುದು ಮುಂದಿನ ಬಿಲ್ಡಿಂಗ್ ಬ್ಲಾಕ್ ಸ್ಪರ್ಧಾತ್ಮಕ ತಂತ್ರವಾಗಿದೆ ಆದ್ದರಿಂದ ಸ್ಪರ್ಧಾತ್ಮಕ ಕಾರ್ಯತಂತ್ರ ಎಂದರೆ ಮಾರುಕಟ್ಟೆ ವಿಭಾಗದಲ್ಲಿ ಒಂದು ನಿರ್ದಿಷ್ಟ ಕಂಪನಿಯು ತನ್ನ ಪ್ರತಿಸ್ಪರ್ಧಿಗಳಿಗಿಂತ ಸ್ಪರ್ಧಾತ್ಮಕ ಲಾಭವನ್ನು ಗಳಿಸುವ ತಂತ್ರ ಆದ್ದರಿಂದ ಸಾಮಾನ್ಯವಾಗಿ ವ್ಯವಹಾರವು ಪರಿಗಣಿಸುವ ಮೂರು ವಿಭಿನ್ನ ರೀತಿಯ ಸ್ಪರ್ಧಾತ್ಮಕ ತಂತ್ರಗಳಿವೆ ಮೊದಲನೆಯದು ನಾಯಕತ್ವದ ವೆಚ್ಚ ಎರಡನೆಯದು ಗ್ರಾಹಕರಿಗೆ ವಿಶಿಷ್ಟವಾದದ್ದನ್ನು ತರುವ ಮೂಲಕ ವಿಭಿನ್ನವಾಗಿರುವುದು ಮತ್ತು ಮೂರನೆಯದು ಸಣ್ಣ ಮಾರುಕಟ್ಟೆ ವಿಭಾಗ ಅಥವಾ ನಿರ್ದಿಷ್ಟ ರೀತಿಯ ಮಾರುಕಟ್ಟೆ ವಿಭಾಗ ಒಂದು ಪ್ರಮುಖ ಮಾರುಕಟ್ಟೆ ವಿಭಾಗದ ಮೇಲೆ ಕೇಂದ್ರೀಕರಿಸುವುದು ದೊಡ್ಡ ಮಾರುಕಟ್ಟೆಯಾಗಿದ್ದರೆ ಸಾಮೂಹಿಕ ಮಾರುಕಟ್ಟೆಯನ್ನು ಪರಿಗಣಿಸುವ ಬದಲು ಆದ್ದರಿಂದ ಯಾವುದೇ ವ್ಯವಹಾರದ ಈ ಎಲ್ಲಾ ರೀತಿಯ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಅರ್ಥಮಾಡಿಕೊಂಡ ನಂತರ ಈಗ ನಾವು ಇಲ್ಲಿಗೆ ಬದಲಾಯಿಸೋಣ ಮತ್ತು ಈ ವ್ಯವಹಾರ ಮಾದರಿಗಳು ನಮಗೆ ಏಕೆ ಬೇಕು ಮತ್ತು ಸಾಮಾನ್ಯವಾಗಿ ಐಒಟಿಗೆ ಅವು ಹೇಗೆ ಮುಖ್ಯವಾಗಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಐಒಟಿ ಬಗ್ಗೆ ಮಾತನಾಡುತ್ತಿದ್ದರೆ ಐಒಟಿಯ ಆಗಮನವು ಮೂಲತಃ ವ್ಯವಹಾರದ ದೃಷ್ಟಿಕೋನದಿಂದ ವಿಭಿನ್ನ ವಿಭಿನ್ನ ವೈಶಿಷ್ಟ್ಯಗಳಿಗೆ ಕಾರಣವಾಗಿದೆ ಇದು ಐಒಟಿಯ ಉಪಯೋಗವನ್ನು ಹೆಚ್ಚಿಸಿದೆ ವಿವಿಧ ವ್ಯವಹಾರಗಳಿಗೆ ಅವಕಾಶಗಳಿವೆ ಐಒಟಿ ಮೂಲಸೌಕರ್ಯವು ಪ್ರಕ್ರಿಯೆಗಳ ದಕ್ಷತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಆಸ್ತಿ ಬಳಕೆಯನ್ನು ಸುಧಾರಿಸಲು ಅಥವಾ ಹೆಚ್ಚಿಸಲು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ವ್ಯವಹಾರದ ದೃಷ್ಟಿಕೋನದಿಂದ ಐಒಟಿಯ ಹಲವು ಬಗೆಯ ಅನುಕೂಲಗಳು ಇದ್ದರೂ ಐಒಟಿಯನ್ನು ಅಳವಡಿಸಿಕೊಳ್ಳುವಲ್ಲಿ ವಿಭಿನ್ನ ವ್ಯವಹಾರ ಸವಾಲುಗಳಿವೆ ಮೊದಲನೆಯದು ಮೂಲತಃ ವಸ್ತುಗಳ ವೈವಿಧ್ಯತೆಯಾಗಿದೆ ಮತ್ತು ಇದು ಬಹಳ ಮುಖ್ಯವಾಗಿದೆ ಏಕೆಂದರೆ ಐಒಟಿ ಜಗತ್ತಿನಲ್ಲಿ ನಾವು ಮಾತನಾಡುತ್ತಿರುವುದು ವಿಭಿನ್ನ ಅಂಶಗಳ ವೈವಿಧ್ಯತೆಯಾಗಿದೆ ಮೂಲಭೂತವಾಗಿ ವಿಭಿನ್ನ ಭೌತಿಕ ವಸ್ತುಗಳ ವೈವಿಧ್ಯತೆ ಸಂಪರ್ಕಗೊಂಡ ವಸ್ತುಗಳು ಆದ್ದರಿಂದ ನಾವು ಐಒಟಿ ಜಗತ್ತಿನಲ್ಲಿ ಮಾತನಾಡುತ್ತಿದ್ದೇವೆ ನಾವು ವಿಭಿನ್ನ ಭೌತಿಕ ವಸ್ತುಗಳ ಇಂಟರ್ ನೆಟ್ ವರ್ಕ್ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ವಿಭಿನ್ನ ಭೌತಿಕ ವಸ್ತುಗಳು ವಿಭಿನ್ನ ಸೆನ್ಸರ್ಗಳನ್ನು ಹೊಂದಿರುತ್ತವೆ ಮತ್ತು ಈ ಸೆನ್ಸರ್ಗಳು ಡೇಟಾವನ್ನು ಪಡೆದುಕೊಳ್ಳುತ್ತವೆ ಮತ್ತು ಈ ಡೇಟಾವನ್ನು ಹೆಚ್ಚಿನ ಪ್ರಕ್ರಿಯೆಗಾಗಿ ಕೆಲವು ದೂರಸ್ಥ ಸರ್ವರ್ಗೆ ಕಳುಹಿಸಲಾಗುವುದು ಮೂಲಭೂತವಾಗಿ ಐಒಟಿ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಈ ವಿಭಿನ್ನ ವಸ್ತುಗಳು ಅವು ವಿಭಿನ್ನ ಪ್ರಕಾರಗಳಾಗಿವೆ ಮತ್ತು ಒಟ್ಟಿಗೆ ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಮೂಲತಃ ತಾಂತ್ರಿಕವಾಗಿ ಮಾತ್ರ ಆದರೆ ವ್ಯವಹಾರದ ದೃಷ್ಟಿಕೋನದಿಂದ ವಿಭಿನ್ನ ವಸ್ತುಗಳನ್ನು ಪರಸ್ಪರ ಜೋಡಿಸುವ ವೈವಿಧ್ಯತೆಯ ಈ ಅಂಶವು ವ್ಯವಹಾರಗಳಿಗೆ ದೊಡ್ಡ ಸವಾಲನ್ನು ಒಡ್ಡುತ್ತದೆ ಎರಡನೆಯ ವಿಷಯವೆಂದರೆ ಇಮ್ಮೆಚುರಿಟಿ ಐಒಟಿ ಐಐಒಟಿ ಸಹ ಹೊಸದು ಮತ್ತು ಐಒಟಿ ವ್ಯವಹಾರಕ್ಕೆ ಒಡ್ಡಿದ ಆವಿಷ್ಕಾರಗಳು ಆದ್ದರಿಂದ ಆ ನಿರ್ದಿಷ್ಟ ದೃಷ್ಟಿಕೋನದಿಂದ ಆವಿಷ್ಕಾರಗಳು ಹೊಸದಾದ ಕಾರಣ ನಾವೀನ್ಯತೆಯ ವಿಷಯದಲ್ಲಿ ಸಾಕಷ್ಟು ಇಮ್ಮೆಚುರಿಟಿ ಇದೆ ಅದನ್ನು ವ್ಯವಹಾರಗಳಲ್ಲಿ ವ್ಯವಹರಿಸಬೇಕಾಗಿದೆ ಆದ್ದರಿಂದ ಪರಿಗಣನೆಗೆ ಇದು ಬಹಳ ಮುಖ್ಯ ನಾವು ನಿರ್ದಿಷ್ಟ ವ್ಯವಹಾರ ವ್ಯವಸ್ಥೆಯಲ್ಲಿ ಐಒಟಿಯನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಮಾತನಾಡುವಾಗ ಮೂರನೆಯದು ವ್ಯಾಪಾರ ಪರಿಸರ ವ್ಯವಸ್ಥೆಗಳು ಅವು ಐಒಟಿ ಜಗತ್ತಿನಲ್ಲಿ ಸ್ಟ್ರಕ್ಚರ್ ಆಗಿಲ್ಲ ಅವು ಸಾಮಾನ್ಯವಾಗಿ ರಚನೆರಹಿತ ವ್ಯಾಪಾರ ಪರಿಸರ ವ್ಯವಸ್ಥೆಗಳಾಗಿದ್ದು ಅವು ಸಾಮಾನ್ಯವಾಗಿ ಈ ಐಒಟಿ ಪರಿಸರದಲ್ಲಿ ರಚನೆಯಾಗದ ವ್ಯಾಪಾರ ಪರಿಸರ ವ್ಯವಸ್ಥೆಗಳಲ್ಲಿ ಎದುರಾಗುತ್ತವೆ ಮತ್ತು ಈ ರಚನೆಯಿಲ್ಲದಿರುವಿಕೆ ನಾನು ಪ್ರಾರಂಭದಲ್ಲಿಯೇ ಮಾತನಾಡಿದ ಈ ವೈವಿಧ್ಯತೆಯ ಕಾರಣದಿಂದಾಗಿ ಅದು ಉದ್ಭವಿಸುತ್ತದೆ ವೈವಿಧ್ಯತೆ ಇದೆ ಅಪಕ್ವತೆ ಇದೆ ಮತ್ತು ಇದರ ಪರಿಣಾಮವಾಗಿ ಈ ವ್ಯವಹಾರ ಪರಿಸರ ವ್ಯವಸ್ಥೆಗಳು ಸಾಮಾನ್ಯವಾಗಿ ರಚನೆಯಾಗಿಲ್ಲ ಮತ್ತು ನಾವು ನಿಜವಾದ ಐಒಟಿ ಜಗತ್ತಿನಲ್ಲಿ ಒಂದು ವ್ಯವಹಾರದ ಬಗ್ಗೆ ಮಾತನಾಡುತ್ತಿಲ್ಲ ನಾವು ವಿಭಿನ್ನ ವ್ಯವಹಾರ ವಿಭಾಗಗಳನ್ನು ಸಂಪರ್ಕಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಈ ವಿಭಿನ್ನ ವ್ಯವಹಾರ ವಿಭಾಗಗಳು ಎಲ್ಲಾ ಅಲ್ಲ ಅವೆಲ್ಲವೂ ಈ ಕೆಳಗಿನ ನಿರ್ದಿಷ್ಟ ವ್ಯವಹಾರ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಈ ರಚನೆಯಿಲ್ಲದ ನಡವಳಿಕೆ ರಚನೆಯಿಲ್ಲದ ಈ ಆಸ್ತಿ ಈ ವ್ಯವಹಾರ ಪರಿಸರ ವ್ಯವಸ್ಥೆಗಳಲ್ಲಿ ಇದು ಉದ್ಭವಿಸುತ್ತದೆ ಆದ್ದರಿಂದ ಈ ಐಒಟಿ ವ್ಯವಹಾರ ಮಾದರಿಗಳು ವಿಭಿನ್ನ ಅವಶ್ಯಕತೆಗಳನ್ನು ಪೂರೈಸಬೇಕು ಇದು ಕಂಪನಿಯ ಮಟ್ಟದಿಂದ ಪರಿಸರ ವ್ಯವಸ್ಥೆಯ ಮಟ್ಟಕ್ಕೆ ವಿಸ್ತರಿಸುತ್ತದೆ ಹಿಂದಿನ ಸ್ಲೈಡ್ನಲ್ಲಿ ನಾನು ಇದರ ಬಗ್ಗೆ ಮಾತನಾಡುತ್ತಿದ್ದೆ ಆದ್ದರಿಂದ ನಾವು ಒಂದೇ ಕಂಪನಿಗಳ ಬಗ್ಗೆ ಮಾತನಾಡುವುದಿಲ್ಲ ಐಒಟಿ ಒಂದೇ ಕಂಪನಿಗೆ ಸೇವೆ ಸಲ್ಲಿಸುವ ಬಗ್ಗೆ ಮಾತನಾಡುತ್ತಿಲ್ಲ ಆದ್ದರಿಂದ ನಾವು ವ್ಯವಹಾರ ಪರಿಸರ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅಲ್ಲಿ ಹಲವಾರು ಕಂಪನಿಗಳು ವಿಭಿನ್ನ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಲಿವೆ ಆದ್ದರಿಂದ ಇದು ಬಹಳ ಮುಖ್ಯವಾದ ಅವಶ್ಯಕತೆಯಾಗಿದೆ ಕಂಪೆನಿಗಳು ಮಾಡಬೇಕಾದ ಐಒಟಿಗೆ ನಾವು ವ್ಯವಹಾರ ಮಾದರಿಯನ್ನು ತರಬೇಕಾದರೆ ಉದ್ಯಮವು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಐಒಟಿ ಪರಿಸರಗಳಿಗೆ ಸಂಬಂಧಿಸಿದ ವ್ಯವಹಾರ ಮಾದರಿಗಳಿಗೆ ಸಂಬಂಧಿಸಿದಂತೆ ಎರಡನೆಯ ಪರಿಗಣನೆಯೆಂದರೆ ವಿನ್ಯಾಸಕ್ಕೆ ಬೆಂಬಲವಿರಬೇಕು ಮತ್ತು ಸಂಕೀರ್ಣ ಮೌಲ್ಯಗಳ ದೃಶ್ಯೀಕರಣವು ಮಧ್ಯಸ್ಥಗಾರರ ನೆಟ್ವರ್ಕ್ನಲ್ಲಿನ ಮೌಲ್ಯದ ಸ್ಟ್ರೀಮ್ಗಳು ಆದ್ದರಿಂದ ವಿಭಿನ್ನ ಮಧ್ಯಸ್ಥಗಾರರಿದ್ದಾರೆ ಮತ್ತು ಈ ವಿಭಿನ್ನ ಮಧ್ಯಸ್ಥಗಾರರಿಗೆ ವ್ಯವಹಾರದ ದೃಷ್ಟಿಕೋನದಿಂದ ವಿಭಿನ್ನ ಅವಶ್ಯಕತೆಗಳಿವೆ ಆದ್ದರಿಂದ ವಿನ್ಯಾಸಕ್ಕೆ ಬೆಂಬಲವಿರಬೇಕು ಮತ್ತು ಈ ಸಂಕೀರ್ಣ ಮೌಲ್ಯದ ಸ್ಟ್ರೀಮ್ನ ದೃಶ್ಯೀಕರಣವು ಈ ಮಧ್ಯಸ್ಥಗಾರರ ನೆಟ್ವರ್ಕ್ನಿಂದ ರಚಿಸಲ್ಪಡುತ್ತದೆ ಮುಂದಿನದು ಮೂಲತಃ ಎಲ್ಲಾ ಮಧ್ಯಸ್ಥಗಾರರಿಗೆ ಮೌಲ್ಯದ ಪ್ರತಿಪಾದನೆಯ ಸ್ಪಷ್ಟ ಪರಿಗಣನೆಯಾಗಿದೆ ಇದರಲ್ಲಿ ಬಳಕೆದಾರರು ಅಂತಿಮ ಬಳಕೆದಾರರು ಗ್ರಾಹಕರು ವಿಭಿನ್ನ ಪಾಲುದಾರರು ಯಾರು ವ್ಯವಹಾರವನ್ನು ಹೊಂದಿದ್ದಾರೆ ಅವರು ಯಾವ ವ್ಯವಹಾರಗಳಲ್ಲಿ ವಿಭಿನ್ನ ಎಂಒಯುಗಳನ್ನು ಹೊಂದಿದ್ದಾರೆ ಅಥವಾ ಬೇರೆ ಬೇರೆ ವ್ಯವಹಾರಗಳ ನಡುವೆ ವಿಭಿನ್ನ ತಿಳುವಳಿಕೆಯನ್ನು ಹೊಂದಿರುತ್ತಾರೆ ಮತ್ತು ಕೊನೆಯದು ಮೂಲತಃ ಡೇಟಾ ನಿಜವಾದ ಆಸ್ತಿಯೆಂದು ಪರಿಗಣಿಸುವುದು ಆದ್ದರಿಂದ ನಾವು ವ್ಯವಹಾರ ಜಗತ್ತಿನಲ್ಲಿ ಐಒಟಿ ಬಗ್ಗೆ ಮಾತನಾಡುವಾಗ ನಾವು ಸಾಕಷ್ಟು ಡೇಟಾ ಉತ್ಪತ್ತಿಯಾಗುವ ಡೇಟಾದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಐಒಟಿಯಲ್ಲಿ ಇದು ಬಹಳ ಮುಖ್ಯವಾದ ಪರಿಗಣನೆಯಾಗಿದೆ ಮತ್ತು ಈ ಡೇಟಾವು ಬಹಳ ಮುಖ್ಯವಾಗಿದೆ ಏಕೆಂದರೆ ಅದು ಕಂಪನಿಯಲ್ಲಿರುವ ಸ್ಥಿರ ಮೂಲಸೌಕರ್ಯ ಸ್ವತ್ತುಗಳನ್ನು ಮೀರಿದ ಆಸ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ಡೇಟಾವು ಐಒಟಿ ಡೇಟಾ ಕಂಪನಿಯೊಳಗೆ ಬಹಳ ಮುಖ್ಯವಾದ ಆಸ್ತಿಯಾಗಿದೆ ಮತ್ತು ಇದು ಕಂಪನಿಯೊಳಗೆ ಮಾತ್ರವಲ್ಲ ಅದು ಆಸ್ತಿಯಾಗಿದೆ ಆದರೆ ಕಂಪನಿಯೊಳಗೆ ರಚಿಸಲಾದ ನಿಜವಾದ ಅವಕಾಶವನ್ನು ಮೀರಿದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಡೇಟಾವು ಇತರ ಸಂಸ್ಥೆಗಳು ಇತರ ಪಾಲುದಾರ ಸಂಸ್ಥೆಗಳು ಅಥವಾ ಕಂಪನಿಯ ಭೌಗೋಳಿಕ ಪ್ರದೇಶದೊಳಗಿನ ಇತರ ಸಂಸ್ಥೆಗಳಿಗೆ ಆಸ್ತಿಯಾಗಿ ಕಾರ್ಯನಿರ್ವಹಿಸಬಹುದು ಅಲ್ಲಿ ಅದು ಕಾರ್ಯನಿರ್ವಹಿಸುತ್ತಿದೆ ಎಂದರೆ ದೇಶದೊಳಗೆ ಅಥವಾ ಪ್ರದೇಶದೊಳಗೆ ಮತ್ತು ಹೊರಗೆ ಪ್ರದೇಶ ಆದ್ದರಿಂದ ಇದು ಯಾವುದೇ ಮಿತಿಗಳನ್ನು ಹೊಂದಿಲ್ಲ ಈ ಡೇಟಾವು ಕಂಪನಿಗೆ ಬದಲಾಯಿಸಲಾಗದ ಆಸ್ತಿಯಾಗಿದೆ ಅದು ಡೇಟಾವನ್ನು ಸಂಗ್ರಹಿಸಿದ ಈ ಡೇಟಾವನ್ನು ರಚಿಸಿದೆ ಮತ್ತು ಇತರ ಕಂಪನಿಗಳಿಗೆ ಸಹ ಆದ್ದರಿಂದ ಐಒಟಿಗೆ ವಿಭಿನ್ನ ವ್ಯವಹಾರ ಮಾದರಿಗಳಿವೆ ನಾವು ಅರ್ಥಮಾಡಿಕೊಳ್ಳಬೇಕಾದ ಮೊದಲನೆಯದು ಚಂದಾದಾರಿಕೆ ಮಾದರಿ ಆದ್ದರಿಂದ ಚಂದಾದಾರಿಕೆ ಮಾದರಿಯಿಂದ ಇದರ ಅರ್ಥವನ್ನು ನಾವು ಅದರ ಚಂದಾದಾರಿಕೆ ಮಾದರಿ ಮೂಲಕ ಹೋಗುತ್ತೇವೆ ಆದ್ದರಿಂದ ಮುಂದಿನದು ಫಲಿತಾಂಶ ಆಧಾರಿತ ಮಾದರಿ ಆಸ್ತಿ ಹಂಚಿಕೆ ಮಾದರಿ ಮತ್ತು ಐಒಟಿ ಎ ಸೇವೆಯ ಜೊತೆಗೆ ನಾನು ಐಒಟಿಯಲ್ಲಿ ಬಳಸಲು ಸಾಹಿತ್ಯದಲ್ಲಿ ಇರುವ ಇತರ ಕೆಲವು ಮಾದರಿಗಳ ಮೂಲಕ ಹೋಗಲಿದ್ದೇನೆ ಮೊದಲನೆಯದು ಐಒಟಿಗೆ ಚಂದಾದಾರಿಕೆ ಮಾದರಿ ಆದ್ದರಿಂದ ಮೂಲಭೂತವಾಗಿ ಏನಾಗುತ್ತಿದೆ ಎಂದರೆ ಐಒಟಿ ಸಾಧನಗಳಿಂದ ಉತ್ಪತ್ತಿಯಾಗುವ ಡೇಟಾ ಈ ಡೇಟಾವು ಬಳಕೆಯಾಗಬಲ್ಲದು ಅವುಗಳನ್ನು ಅಳೆಯಬಹುದು ಅವುಗಳನ್ನು ಅಳೆಯಬಹುದು ಮತ್ತು ಅವು ಪುನರಾವರ್ತನೀಯವಾಗಿವೆ ಆದ್ದರಿಂದ ಇದು ಮೂಲತಃ ಈ ಡೇಟಾವನ್ನು ಉತ್ಪಾದಿಸುತ್ತದೆ ಅದು ವಿಭಿನ್ನ ಅಂಶಗಳನ್ನು ಹೊಂದಿದೆ ಮತ್ತು ಇದು ಸಂಸ್ಥೆಗೆ ಪುನರಾವರ್ತಿತ ಆದಾಯವನ್ನು ಗಳಿಸುವ ಸಾಮರ್ಥ್ಯ ಹೊಂದಿದೆ ಆದ್ದರಿಂದ ಈ ರೀತಿಯ ಚಂದಾದಾರಿಕೆ ಮಾದರಿಯನ್ನು ಬಳಸಿಕೊಂಡು ನೀವು ಗ್ರಾಹಕರಿಗೆ ಒಂದು ಬಾರಿ ವಿಧಿಸುವ ಶುಲ್ಕದ ಬಗ್ಗೆ ಮಾತನಾಡುವುದಿಲ್ಲ ಆದರೆ ಈ ಗ್ರಾಹಕರಿಗೆ ಕೆಲವು ರೀತಿಯ ಸೇವೆಗಳನ್ನು ನೀಡಬಹುದು ಮತ್ತು ನೀಡುವ ಚಂದಾದಾರಿಕೆಯನ್ನು ಆಧರಿಸಿ ಅವುಗಳನ್ನು ವಿಧಿಸಬಹುದು ಆದ್ದರಿಂದ ಮೂಲತಃ ಐಒಟಿ ಸೇವೆಗಳು ಗ್ರಾಹಕರು ಚಂದಾದಾರರಾಗಲಿದ್ದಾರೆ ಮತ್ತು ಗ್ರಾಹಕರು ಚಂದಾದಾರರಾಗಿರುವ ಮತ್ತು ಬಳಕೆಯ ಘಟಕಗಳ ಆಧಾರದ ಮೇಲೆ ಅವರಿಗೆ ಶುಲ್ಕ ವಿಧಿಸಲಾಗುವುದು ಆದ್ದರಿಂದ ಅಲ್ಲಿ ಏನಾಗಲಿದೆ ಎಂದರೆ ನಾವು ಒಂದೇ ಬಾರಿ ಮಾಡುವ ಚಾರ್ಜ್ ಬಗ್ಗೆ ಮಾತನಾಡುವುದಿಲ್ಲ ಮತ್ತು ನಾವು ಈ ವ್ಯವಹಾರಗಳಲ್ಲಿನ ಒಂದು ಬಾರಿಯ ಚಾರ್ಜಿಂಗ್ ಕಾರ್ಯವಿಧಾನವನ್ನು ಮೀರಿ ಮಾತನಾಡುತ್ತಿದ್ದೇವೆ ಮತ್ತು ಆವರ್ತಕ ಬಳಕೆಯ ಆಧಾರದ ಮೇಲೆ ಕಾಗದದ ಬಳಕೆಯ ಪ್ರಕಾರದ ನಿಯಮಿತ ಬಳಕೆಯಲ್ಲಿ ಶುಲ್ಕವನ್ನು ಗ್ರಾಹಕರಿಗೆ ವಿಧಿಸಲಾಗುವುದು ಆದ್ದರಿಂದ ಚಂದಾದಾರಿಕೆ ಮಾದರಿಯ ವಿಭಿನ್ನ ಅನುಕೂಲಗಳಿವೆ ಇದು ಊಹಿಸಬಹುದಾದ ರೀತಿಯ ಮಾದರಿಯಾಗಿದೆ ಅಲ್ಲಿ ಎಷ್ಟು ಆದಾಯವನ್ನು ಗಳಿಸಲಾಗುವುದು ಎಂದು ನೀವು ಊಹಿಸಬಹುದು ಪಾವತಿಸಿದ ಅಪ್ಡೇಟ್ಗಳನ್ನು ಒದಗಿಸುವ ಮೂಲಕ ಅಥವಾ ಫ್ರೀಮಿಯಮ್ ಮಾದರಿಯನ್ನು ಕಾರ್ಯಗತಗೊಳಿಸುವ ಮೂಲಕ ಉತ್ಪನ್ನದಿಂದ ಹಣಗಳಿಸಬಹುದು ಆದ್ದರಿಂದ ಫ್ರೀಮಿಯಮ್ ಎಂದರೆ ಕೆಲವು ಹಂತದ ಸೇವೆಯಂತೆ ಮೂಲಭೂತ ಸೇವೆಗಳನ್ನು ಅವುಗಳನ್ನು ಗ್ರಾಹಕರಿಗೆ ಉಚಿತವಾಗಿ ಕೊಡಬಹುದು ಮತ್ತು ಪ್ರೀಮಿಯಂ ಸೇವೆಗಳನ್ನು ವಿಧಿಸಬಹುದು ಚಂದಾದಾರಿಕೆ ನಂತರದ ಪರಸ್ಪರ ಕ್ರಿಯೆಯ ಕಾರಣದಿಂದಾಗಿ ವ್ಯವಹಾರಗಳು ಗ್ರಾಹಕರೊಂದಿಗೆ ಸಕ್ರಿಯ ಸಂಬಂಧಗಳನ್ನು ಬೆಳೆಸಲು ಸಾಧ್ಯವಾಗುತ್ತದೆ ಈ ರೀತಿಯ ಚಂದಾದಾರಿಕೆ ಮಾದರಿಯನ್ನು ಬಳಸಲು ವ್ಯವಹಾರಗಳು ತಮ್ಮ ಗ್ರಾಹಕರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅವರು ಗ್ರಾಹಕರಿಂದ ಪ್ರತಿಕ್ರಿಯೆಯನ್ನು ಪಡೆಯಲು ಸಹ ಸಮರ್ಥರಾಗಿದ್ದಾರೆ ಗ್ರಾಹಕರು ವ್ಯವಹಾರಗಳಿಗೆ ಪ್ರತಿಕ್ರಿಯೆಯನ್ನು ನೀಡಬಹುದು ಇದರಿಂದಾಗಿ ವ್ಯವಹಾರದಿಂದ ಸುಧಾರಿತ ಸೇವೆಗಳನ್ನು ಒದಗಿಸಬಹುದು ಆದ್ದರಿಂದ ವಿಭಿನ್ನ ಸವಾಲುಗಳಿವೆ ಆದ್ದರಿಂದ ನಾವು ಅರ್ಥಮಾಡಿಕೊಂಡ ಅನುಕೂಲಗಳು ಚಂದಾದಾರಿಕೆ ಮಾದರಿಯ ಬಳಕೆಯ ಹಿಂದೆ ವಿಭಿನ್ನ ಸವಾಲುಗಳಿವೆ ಆದ್ದರಿಂದ ಗ್ರಾಹಕ ನಿರ್ವಹಣೆ ಸ್ವಯಂಚಾಲಿತ ಇನ್ವಾಯ್ಸಿಂಗ್ನಂತಹ ಈ ಎಲ್ಲ ವಿಷಯಗಳು ಬೇಕಾಗುತ್ತವೆ ಮತ್ತು ವಿಭಿನ್ನ ರೀತಿಯ ಬಳಕೆಯನ್ನು ಆಧರಿಸಿ ವಿಭಿನ್ನ ಪ್ರಕಾರಗಳು ಸ್ವಯಂಚಾಲಿತವಾಗಿ ನೀವು ಗ್ರಾಹಕರನ್ನು ಇನ್ವಾಯ್ಸ್ ಮಾಡಬೇಕು ಆದ್ದರಿಂದ ಸ್ವಯಂಚಾಲಿತ ಇನ್ವಾಯ್ಸಿಂಗ್ ಚಂದಾದಾರಿಕೆ ಯೋಜನೆ ನಿರ್ವಹಣೆ ನುರಿತ ಕಾರ್ಮಿಕರ ಅವಶ್ಯಕತೆ ನಿಯಮಿತ ನವೀಕರಣಗಳ ಅವಶ್ಯಕತೆ ಇವುಗಳು ವಿಭಿನ್ನ ಅವಶ್ಯಕತೆಗಳಾಗಿವೆ ಅವುಗಳು ವ್ಯವಹಾರಗಳಿಗೆ ವಿಭಿನ್ನ ಸವಾಲುಗಳಾಗಿವೆ ಆದ್ದರಿಂದ ಈ ಸವಾಲುಗಳನ್ನು ವ್ಯವಹಾರಗಳು ಪರಿಗಣಿಸಬೇಕಾಗಿದೆ ಇದು ಈ ರೀತಿಯ ಮಾದರಿಯ ಚಂದಾದಾರಿಕೆ ಮಾದರಿಯ ಬಳಕೆಯಿಂದ ಸಾಗುತ್ತದೆ ಮುಂದಿನದು ಫಲಿತಾಂಶ ಆಧಾರಿತ ಮಾದರಿಯಾಗಿದೆ ಅಲ್ಲಿ ವ್ಯವಹಾರಗಳು ಗ್ರಾಹಕರಿಗೆ ಪಾವತಿ ಫಲಿತಾಂಶಗಳು ಅಥವಾ ಉತ್ಪನ್ನ ಅಥವಾ ಸೇವೆ ಒದಗಿಸುವ ಪ್ರಯೋಜನಗಳನ್ನು ತಲುಪಿಸುತ್ತಾರೆ ಆದ್ದರಿಂದ ಮೂಲತಃ ಇದು ಮಾದರಿ ಕಾಗದದ ಫಲಿತಾಂಶದ ಪ್ರತಿ ಫಲಿತಾಂಶದ ವೇತನವಾಗಿದೆ ಆದ್ದರಿಂದ ಫಲಿತಾಂಶದ ಆಧಾರದ ಮೇಲೆ ಗ್ರಾಹಕನು ಫಲಿತಾಂಶಗಳ ಆಧಾರದ ಮೇಲೆ ಪಾವತಿಸುತ್ತಾನೆ ಆದ್ದರಿಂದ ಗ್ರಾಹಕರು ಮೂಲತಃ ಮಾಲೀಕತ್ವದ ಜವಾಬ್ದಾರಿ ಮತ್ತು ನಿರ್ವಹಣೆಯಿಂದ ಮುಕ್ತರಾಗುತ್ತಾರೆ ಮತ್ತು ಪರಿಹಾರ ಗಳಿಂದ ಹಣಗಳಿಸಲು ಇದು ವ್ಯವಹಾರಗಳನ್ನು ಮತ್ತು ಅವರ ಗ್ರಾಹಕರನ್ನು ಒಟ್ಟುಗೂಡಿಸುತ್ತದೆ ಆದ್ದರಿಂದ ಇವು ಫಲಿತಾಂಶ ಆಧಾರಿತ ಮಾದರಿಯ ಕೆಲವು ವಿಭಿನ್ನ ಲಕ್ಷಣಗಳಾಗಿವೆ ಆದ್ದರಿಂದ ಚಂದಾದಾರಿಕೆ ಆಧಾರಿತ ಮಾದರಿಯಂತೆ ಫಲಿತಾಂಶ ಆಧಾರಿತ ಮಾದರಿಯ ಪ್ರತ್ಯೇಕ ವಿಶಿಷ್ಟ ಪ್ರಯೋಜನಗಳಿವೆ ಈ ಫಲಿತಾಂಶ ಆಧಾರಿತ ಮಾದರಿ ಇದು ಹೆಚ್ಚಿದ ಲಾಭಾಂಶ ಕಡಿಮೆ ಸಮಾಲೋಚನಾ ಚಕ್ರ ಗ್ರಾಹಕರೊಂದಿಗೆ ಸಮಾಲೋಚನಾ ಚಕ್ರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಗ್ರಾಹಕರು ಮತ್ತು ವ್ಯವಹಾರದ ನಡುವೆ ಇದು ನಡೆಯುವ ಮಾತುಕತೆಗಳು ಫಲಿತಾಂಶ ಆಧಾರಿತ ಮಾದರಿ ಮೂಲತಃ ಅದನ್ನು ಕಡಿಮೆ ಮಾಡುತ್ತದೆ ಮೂರನೆಯದು ಹೆಚ್ಚಿನ ಗ್ರಾಹಕರ ತೃಪ್ತಿ ಹೆಚ್ಚಿದ ಗ್ರಾಹಕರ ತೃಪ್ತಿ ನಾನು ಅದನ್ನು ಆ ರೀತಿ ಕರೆಯುತ್ತೇನೆ ವ್ಯವಹಾರದಲ್ಲಿನ ಒಟ್ಟಾರೆ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಮಾರಾಟಗಾರ ಮತ್ತು ಗ್ರಾಹಕರ ಮೌಲ್ಯ ಪ್ರತಿಪಾದನೆಯ ಉತ್ತಮ ಜೋಡಣೆ ಆದ್ದರಿಂದ ಇವು ಫಲಿತಾಂಶ ಆಧಾರಿತ ಮಾದರಿಯ ವಿಭಿನ್ನ ಅನುಕೂಲಗಳಾಗಿವೆ ಚಂದಾದಾರಿಕೆ ಆಧಾರಿತ ಮಾದರಿಯಂತೆಯೇ ವಿಭಿನ್ನ ಸವಾಲುಗಳೂ ಇವೆ ಯಾರಾದರೂ ವ್ಯವಹಾರವನ್ನು ಅಳವಡಿಸಿಕೊಂಡರೆ ಫಲಿತಾಂಶ ಆಧಾರಿತ ಮಾದರಿ ವಿಭಿನ್ನ ಸವಾಲುಗಳಿವೆ ಬೆಲೆಯ ಪ್ರಮಾಣೀಕರಣಕ್ಕೆ ಸಂಬಂಧಿಸಿದ ಸವಾಲುಗಳು ಹೊಸ ಮೂಲಸೌಕರ್ಯಗಳ ಅಗತ್ಯತೆಗಳಿಗೆ ಸಂಬಂಧಿಸಿದ ಸವಾಲುಗಳು ನೀತಿಗಳು ಪ್ರಕ್ರಿಯೆಗಳು ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಫಲಿತಾಂಶ ವಿತರಣೆ ಸಾಬೀತಾದ ವ್ಯವಹಾರ ಮಾದರಿಗಳ ಕೊರತೆ ಇತ್ಯಾದಿ ಇವು ಫಲಿತಾಂಶ ಆಧಾರಿತ ಮಾದರಿಯ ಬಳಕೆಯ ಹಿಂದಿನ ವಿಭಿನ್ನ ಸವಾಲುಗಳಾಗಿವೆ ಮುಂದಿನದು ಆಸ್ತಿ ಹಂಚಿಕೆ ಮಾದರಿ ಅಲ್ಲಿ ವ್ಯವಹಾರಗಳು ವಾಸ್ತವಿಕವಾಗಿ ಕ್ರೋಡೀಕರಿಸಲಾಗುತ್ತದೆ ಮತ್ತು ತಮ್ಮ ಐಒಟಿ ಶಕ್ತಗೊಂಡ ಸ್ವತ್ತುಗಳನ್ನು ಬಹು ಗ್ರಾಹಕರ ನಡುವೆ ಅಥವಾ ಆದಾಯದ ವಿನಿಮಯದಲ್ಲಿ ಇತರ ವ್ಯಾಪಾರ ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳುತ್ತದೆ ಆದ್ದರಿಂದ ಇದು ನಾವು ಟ್ರಾಕ್ಟರುಗಳ ಬಳಕೆಯನ್ನು ಉದಾಹರಣೆಗೆ ನೋಡಿದ್ದೇವೆ ಆದ್ದರಿಂದ ಯಾರಾದರೂ ಟ್ರ್ಯಾಕ್ಟರ್ ಅನ್ನು ಹೊಂದಿದ್ದಾರೆ ಮತ್ತು ಆ ಟ್ರಾಕ್ಟರ್ ಅನ್ನು ಇತರ ಗ್ರಾಹಕರಿಗೆ ಕೆಲವು ರೀತಿಯ ಆದಾಯದ ವಿನಿಮಯವಾಗಿ ನೀಡಬಹುದು ಆದ್ದರಿಂದ ಇದು ಮೂಲತಃ ಒಂದು ರೀತಿಯ ಆಸ್ತಿ ಹಂಚಿಕೆ ಮಾದರಿಯಾಗಿದೆ ಇದು ಆಸ್ತಿ ಹಂಚಿಕೆ ಮಾದರಿಯ ಉದಾಹರಣೆಯಾಗಿದೆ ಆದ್ದರಿಂದ ಅವರ ಗ್ರಾಹಕರಿಗೆ ಮೂಲತಃ ಸಮಯ ಅಥವಾ ಬಳಕೆಯ ಸ್ವರೂಪ ಟ್ರಾಕ್ಟರ್ ಅನ್ನು ಎಷ್ಟು ಅವಧಿಯವರೆಗೆ ನೀಡಲಾಗಿದೆ ಅಥವಾ ಉದ್ಯಮದಿಂದ ಯಾವುದೇ ಯಂತ್ರೋಪಕರಣಗಳನ್ನು ಆಧರಿಸಿ ಆದಾಯವನ್ನು ವಿಧಿಸಲಾಗುತ್ತದೆ ಇನ್ನೊಬ್ಬ ಗ್ರಾಹಕರಿಗೆ ಸಾಲ ನೀಡಲಾಗಿದೆ ಆದ್ದರಿಂದ ಅವುಗಳ ಶುಲ್ಕ ವಿಧಿಸಬಹುದು ಆದಾಯವನ್ನು ವಿಧಿಸಬಹುದು ಅವಧಿ ಮತ್ತು ಬಳಕೆಯ ಸ್ವರೂಪವನ್ನು ಆಧರಿಸಿ ಗ್ರಾಹಕರು ಬಳಸುವ ಯಂತ್ರೋಪಕರಣಗಳ ವಿಭಿನ್ನ ಅಂಶಗಳು ಯಾವುವು ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ಬಳಕೆಯ ಸ್ವರೂಪವನ್ನು ಆಧರಿಸಿ ಗ್ರಾಹಕನಿಗೆ ಆದಾಯದೊಂದಿಗೆ ಹೇಗೆ ಶುಲ್ಕ ವಿಧಿಸಬಹುದು ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಮೂಲತಃ ಅಲಭ್ಯತೆಯನ್ನು ಕಡಿಮೆ ಮಾಡುವುದು ಮತ್ತು ಸ್ವತ್ತುಗಳ ಬಳಕೆಯನ್ನು ಗರಿಷ್ಠಗೊಳಿಸುವುದು ಇದರ ಉದ್ದೇಶವಾಗಿದೆ ಆದ್ದರಿಂದ ಇದು ತುಂಬಾ ಅನುಕೂಲಕರವಾಗಿದೆ ಏಕೆಂದರೆ ಗ್ರಾಹಕರಾಗಿದ್ದರೆ ಯಾರಾದರೂ ವ್ಯವಹಾರದಲ್ಲಿ ನಿರ್ದಿಷ್ಟ ಯಂತ್ರೋಪಕರಣಗಳನ್ನು ಹೊಂದಿದ್ದರೆ ವ್ಯವಹಾರವು ಕೇವಲ ತಮ್ಮ ಸ್ವಂತ ಉದ್ದೇಶಕ್ಕಾಗಿ ಬಳಸುತ್ತಿದ್ದರೆ ಯಂತ್ರವನ್ನು ನಿರ್ದಿಷ್ಟ ಸಮಯದವರೆಗೆ ಬಳಸಲಾಗುವುದು ಮತ್ತು ಸಮಯದ ಇತರ ಅವಧಿಗಳಿಗೆ ಅದನ್ನು ಬಳಸದೆ ಬಿಡಲಾಗುತ್ತದೆ ಆಸ್ತಿ ಹಂಚಿಕೆ ಮಾದರಿಯನ್ನು ಬಳಸುವ ಬದಲು ಇತರ ಜನರು ಅದೇ ಯಂತ್ರೋಪಕರಣಗಳನ್ನು ಬಳಸಬಹುದು ಮತ್ತು ಬಳಕೆಯ ಸಮಯ ಮತ್ತು ಯಂತ್ರೋಪಕರಣಗಳ ಬಳಕೆಯ ಸ್ವರೂಪವನ್ನು ಆಧರಿಸಿ ಅವುಗಳನ್ನು ವಿಧಿಸಬಹುದು ಆದ್ದರಿಂದ ಉದಾಹರಣೆಗೆ ಐಒಟಿಯಲ್ಲಿನ ಸ್ಮಾರ್ಟ್ ಎನರ್ಜಿ ಇದು ಸ್ವತ್ತು ಹಂಚಿಕೆ ಮಾದರಿಯ ಉದಾಹರಣೆಯಾಗಿದೆ ಆದ್ದರಿಂದ ಯಾರಾದರೂ ಶಕ್ತಿ ಉತ್ಪಾದನಾ ಮೂಲಸೌಕರ್ಯವನ್ನು ಹೊಂದಿದ್ದಾರೆ ಮತ್ತು ಉತ್ಪತ್ತಿಯಾಗುವ ಶಕ್ತಿಯನ್ನು ವಿಭಿನ್ನ ಗ್ರಾಹಕರು ಬಳಸಬಹುದು ಆದ್ದರಿಂದ ಮತ್ತು ಇದು ಮೂಲತಃ ಒಂದು ಉದಾಹರಣೆಯಾಗಿದೆ ಸ್ಮಾರ್ಟ್ ಎನರ್ಜಿ ಆಸ್ತಿ ಹಂಚಿಕೆ ಮಾದರಿಯ ಉದಾಹರಣೆಯಾಗಿದೆ ಆದ್ದರಿಂದ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಹಿಂದಿನ ಮಾದರಿಗಳಂತೆ ಆಸ್ತಿ ಹಂಚಿಕೆ ಮಾದರಿಯ ವಿಭಿನ್ನ ಅನುಕೂಲಗಳಿವೆ ಉದಾಹರಣೆಗೆ ಲಾಭಾಂಶವನ್ನು ಹೆಚ್ಚಿಸುವುದು ಗ್ರಾಹಕರ ಬೆಲೆಯನ್ನು ಕಡಿಮೆ ಮಾಡುವುದು ವ್ಯವಹಾರದ ಸ್ಕೇಲೆಬಿಲಿಟಿ ಯಿಂದ ಸರಾಗವಾಗುವುದು ಸಂಪನ್ಮೂಲಗಳ ವ್ಯರ್ಥವನ್ನು ಕಡಿಮೆ ಮಾಡುವುದು ಆದ್ದರಿಂದ ಇವು ಆಸ್ತಿ ಹಂಚಿಕೆ ಮಾದರಿಯ ಬಳಕೆಯ ಕೆಲವು ವಿಭಿನ್ನ ಅನುಕೂಲಗಳಾಗಿವೆ ವಿಭಿನ್ನ ಸವಾಲುಗಳಿವೆ ಉತ್ಪನ್ನಗಳು ಮತ್ತು ಸೇವೆಗಳ ಸುರಕ್ಷತೆಯನ್ನು ನೀಡುವ ಭದ್ರತೆಗೆ ಸಂಬಂಧಿಸಿದಂತೆ ಸವಾಲುಗಳು ಆದ್ದರಿಂದ ಒಮ್ಮೆ ನೀವು ಈ ವಿಭಿನ್ನ ಸ್ವತ್ತುಗಳನ್ನು ಇತರ ಬಳಕೆದಾರರಿಗೆ ಸಾಲವಾಗಿ ನೀಡುತ್ತೀರಿ ಆದ್ದರಿಂದ ಉತ್ಪನ್ನಗಳ ಭೌತಿಕ ಸುರಕ್ಷತೆಯ ಸುರಕ್ಷತೆ ನೀಡಲಾಗುವ ಸೇವೆಗಳ ಭೌತಿಕ ಭದ್ರತೆ ಇವುಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕಾಗಿದೆ ಇವುಗಳ ಅಂಶಗಳ ಸುರಕ್ಷತೆ ಅವು ಬಹಳ ಮುಖ್ಯ ಇತರ ಸವಾಲುಗಳು ಉದಾಹರಣೆಗೆ ವಿಭಿನ್ನ ವ್ಯಾಪಾರ ಘಟಕಗಳ ನಡುವಿನ ಪರಸ್ಪರ ವ್ಯವಸ್ಥೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಆಸ್ತಿ ಸಂರಚನೆಯು ಬಹಳ ಮುಖ್ಯ ಮತ್ತು ಸಾಧನ ಸಿಂಕ್ರೊನೈಸೇಶನ್ ಮತ್ತು ಈ ವಿಭಿನ್ನ ಸಾಧನಗಳ ನಡುವಿನ ಸಿನರ್ಜಿಗಳು ಇವುಗಳು ಆಸ್ತಿಯಲ್ಲಿ ಬಹಳ ಮುಖ್ಯ ಹಂಚಿಕೆ ಮಾದರಿ ಮುಂದಿನದು ಐಒಟಿ ಯಾಸ್ ಎ ಸೇವೆಯಾಗಿದೆ ಆದ್ದರಿಂದ ಕೆಲವು ಸಾಹಿತ್ಯವು ಐಒಟಿ ಯಾಸ್ ಎ ಸೇವೆಯನ್ನು ನೀಡುವ ಬಗ್ಗೆ ಮಾತನಾಡುವುದನ್ನು ನೀವು ಕಾಣಬಹುದು ಆದ್ದರಿಂದ ಈ ಹೆಸರೇ ಸೂಚಿಸುವಂತೆ ನಾವು ಗ್ರಾಹಕರಿಗೆ ಗುತ್ತಿಗೆಗೆ ಐಒಟಿ ಶಕ್ತಗೊಂಡ ಉತ್ಪನ್ನಗಳನ್ನು ಒದಗಿಸುವ ವ್ಯವಹಾರಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ನಂತರ ಗುತ್ತಿಗೆ ಪಡೆದ ಐಒಟಿ ಮೂಲಸೌಕರ್ಯದಿಂದ ಆದಾಯವನ್ನು ಗಳಿಸುತ್ತೇವೆ ಆದ್ದರಿಂದ ಈ ಉತ್ಪನ್ನಗಳು ಯಾವುದಾದರೂ ಸಾಫ್ಟ್ವೇರ್ ಹಾರ್ಡ್ವೇರ್ ಮಾಹಿತಿ ಅಥವಾ ಡೇಟಾ ಆಗಿರಬಹುದು ಡೇಟಾದ ವಿಶ್ಲೇಷಣೆಯಿಂದ ನಾನು ಪಡೆದ ಫಲಿತಾಂಶಗಳು ಮೂಲಭೂತವಾಗಿ ಐಒಟಿ ಯಾಸ್ ಎ ಸೇವೆಯ ಮಾದರಿಯಲ್ಲಿ ಏನು ಬೇಕಾದರೂ ಉತ್ಪನ್ನವಾಗಬಹುದು ಉತ್ಪತ್ತಿಯಾಗುವ ಡೇಟಾದ ಪರಿಮಾಣ ಬಳಸಿದ ವಿಭಿನ್ನ ಸಂಪನ್ಮೂಲಗಳ ಪರಿಮಾಣ ನೀಡಲಾಗುವ ಸಂಪನ್ಮೂಲಗಳ ಗುಣಮಟ್ಟವನ್ನು ಆಧರಿಸಿ ಆದಾಯವನ್ನು ಈ ಮಾದರಿಯಲ್ಲಿ ಉತ್ಪಾದಿಸಲಾಗುತ್ತದೆ ಆದ್ದರಿಂದ ಈ ಎಲ್ಲಾ ವಿಭಿನ್ನ ವಿಭಿನ್ನ ಅಂಶಗಳು ಐಒಟಿ ಎ ಸೇವೆಯಲ್ಲಿನ ಆದಾಯ ಮಾದರಿಯೊಂದಿಗೆ ಬರಲು ಸಹಾಯ ಮಾಡುತ್ತದೆ ಆದ್ದರಿಂದ ಸೆನ್ಸಾರ್ನಿಂದ ಸೇವೆ ಐಐಟಿ ಖರಗ್ಪುರದಲ್ಲಿ ನಮ್ಮ ಸಂಶೋಧನಾ ಗುಂಪು ಸ್ವಾನ್ ಸೆನ್ಸಾರ್ಗಳನ್ನು ಸೇವೆಯನ್ನು ನೀಡುವಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿದ್ದೇವೆ ಆದ್ದರಿಂದ ಇದು ಮೂಲತಃ ಐಒಟಿ ಯಾಸ್ ಎ ಸೇವೆಯ ಒಂದು ನಿರ್ದಿಷ್ಟ ಉದಾಹರಣೆಯಾಗಿದೆ ಮತ್ತು ಐಒಟಿ ಜಗತ್ತಿನಲ್ಲಿ ಇದು ಬಹಳ ಮುಖ್ಯವಾಗಿದೆ ಐಒಟಿ ಜಗತ್ತಿನಲ್ಲಿ ಈ ರೀತಿಯ ವ್ಯವಹಾರ ಮಾದರಿ ಬಹಳ ಮುಖ್ಯವಾಗಿದೆ ಆದ್ದರಿಂದ ಐಒಟಿ ಯಾಸ್ ಎ ಸೇವೆಯ ವಿಭಿನ್ನ ಅನುಕೂಲಗಳು ಇಲ್ಲಿವೆ ಉದಾಹರಣೆಗೆ ಕಡಿಮೆ ಪರವಾನಗಿ ವೆಚ್ಚಗಳು ಯೋಜಿತ ನವೀಕರಣಗಳಿಂದ ಹೆಚ್ಚಿದ ಆದಾಯ ವಿಭಿನ್ನ ಮೌಲ್ಯದ ಪ್ರತಿಪಾದನೆಗಳ ಉತ್ತಮ ಜೋಡಣೆ ದಕ್ಷ ಕಾರ್ಯಾಚರಣೆಗಳು ಮತ್ತು ಮಾರಾಟಗಾರರಿಂದ ತಡೆಗಟ್ಟುವ ನಿರ್ವಹಣೆ ಸುಧಾರಿತ ಗ್ರಾಹಕ ಸಂಬಂಧಗಳು ಗ್ರಾಹಕ ಸಂಬಂಧಗಳು ಆದ್ದರಿಂದ ಇವುಗಳು ಐಒಟಿ ಯಾಸ್ ಎ ಸೇವೆಯ ವಿಭಿನ್ನ ವಿಭಿನ್ನ ಅನುಕೂಲಗಳಾಗಿವೆ ಆದ್ದರಿಂದ ಇನ್ನೊಂದು ಬದಿಯಲ್ಲಿ ವಿಭಿನ್ನ ಸವಾಲುಗಳೂ ಇವೆ ಉತ್ಪನ್ನ ಹೊಂದಾಣಿಕೆ ಡೇಟಾ ನಿಖರತೆಯನ್ನು ಕಾಪಾಡಿಕೊಳ್ಳುವುದು ಡೇಟಾದ ಸುರಕ್ಷತೆ ಇವುಗಳು ಐಒಟಿ ಯಾಸ್ ಎ ಸೇವೆಯ ಅಳವಡಿಕೆಗೆ ಸಂಬಂಧಿಸಿದಂತೆ ವಿಭಿನ್ನ ಸವಾಲುಗಳಾಗಿವೆ ಆದ್ದರಿಂದ ನಾನು ಮೊದಲೇ ಹೇಳುತ್ತಿದ್ದಂತೆ ಆದ್ದರಿಂದ ಈ ವಿಭಿನ್ನ ವ್ಯವಹಾರ ಮಾದರಿಗಳನ್ನು ಮೀರಿವೆ ಬೇರೆ ಬೇರೆ ವ್ಯವಹಾರ ಮಾದರಿಗಳಿವೆ ಅವುಗಳು ಸಹ ಲಭ್ಯವಿವೆ ಇವುಗಳನ್ನು ಸಾಹಿತ್ಯದಲ್ಲಿ ಪ್ರಸ್ತಾಪಿಸಲಾಗಿದೆ ಆದ್ದರಿಂದ ನಾನು ಕೆಲವು ಬಗ್ಗೆ ಮಾತನಾಡುತ್ತೇನೆ ಆದ್ದರಿಂದ ಮತ್ತೊಂದು ಉತ್ಪನ್ನವನ್ನು ಮಾರಾಟ ಮಾಡುವ ಪ್ರಾಕ್ಸಿಯಾಗಿ ಐಒಟಿ ಉತ್ಪನ್ನಗಳು ಮತ್ತೊಂದು ರೀತಿಯ ವ್ಯವಹಾರ ಮಾದರಿ ಆದ್ದರಿಂದ ಐಒಟಿ ಉತ್ಪನ್ನಗಳನ್ನು ಮತ್ತೊಂದು ಉತ್ಪನ್ನವನ್ನು ಮಾರಾಟ ಮಾಡಲು ಪ್ರಾಕ್ಸಿಯಾಗಿ ಬಳಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಐಒಟಿ ಉತ್ಪನ್ನಗಳನ್ನು ವೆಚ್ಚದ ಬೆಲೆಗೆ ಅಥವಾ ಇತರ ಉತ್ಪನ್ನಗಳನ್ನು ಮಾರಾಟ ಮಾಡಲು ನಷ್ಟದಲ್ಲಿ ಮಾರಾಟ ಮಾಡಲಾಗುತ್ತದೆ ಉದಾಹರಣೆಗೆ ಐಒಟಿ ಸಾಧನಗಳು ಉತ್ಪನ್ನಗಳ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ಅದಕ್ಕೆ ತಕ್ಕಂತೆ ಕ್ರಿಯೆಗಳನ್ನು ಮಾಡಬಹುದು ಮತ್ತು ಇವುಗಳನ್ನು ರಿಫಿಲ್ ಅಗತ್ಯವಿರುವ ಉತ್ಪನ್ನಗಳನ್ನು ಮಾರಾಟ ಮಾಡಲು ತಯಾರಕರು ಬಳಸಬಹುದು ಆದ್ದರಿಂದ ಇದು ಐಒಟಿ ಆಧಾರಿತ ಉತ್ಪನ್ನಗಳಿಗೆ ಆಕರ್ಷಕವಾಗಿರುವ ಒಂದು ರೀತಿಯ ಮಾದರಿಯಾಗಿದೆ ಡೇಟಾವನ್ನು ಹಣಗಳಿಸುವ ವಾಹನವಾಗಿ ಐಒಟಿ ಉತ್ಪನ್ನಗಳು ಇದು ಐಒಟಿ ಆಧಾರಿತ ಸೇವೆಗಳು ಐಒಟಿ ಆಧಾರಿತ ಉತ್ಪನ್ನಗಳಿಗೆ ಬಳಸಲಾಗುವ ಮತ್ತೊಂದು ರೀತಿಯ ಮಾದರಿಯಾಗಿದೆ ಆದ್ದರಿಂದ ಇದು ಐಒಟಿ ಜಗತ್ತಿನಲ್ಲಿ ಬಹಳ ಆಕರ್ಷಕವಾಗಿರುವ ಒಂದು ರೀತಿಯ ವ್ಯವಹಾರ ಮಾದರಿಯಾಗಿದೆ ಆದ್ದರಿಂದ ಐಒಟಿ ಶಕ್ತಗೊಂಡ ಉತ್ಪನ್ನಗಳು ಸೇವೆಗಳನ್ನು ಒದಗಿಸುವಾಗ ಬಳಕೆದಾರರಿಂದ ಡೇಟಾವನ್ನು ಸಂಗ್ರಹಿಸುತ್ತವೆ ಮತ್ತು ಆದಾಯವನ್ನು ಗಳಿಸಲು ಈ ಡೇಟಾವನ್ನು ವ್ಯವಹಾರಗಳು ಮೂರನೇ ವ್ಯಕ್ತಿಯ ವ್ಯವಹಾರಗಳಿಗೆ ಮಾರಾಟ ಮಾಡುತ್ತವೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಡೇಟಾವನ್ನು ಸಂಸ್ಕರಿಸಲಾಗುತ್ತದೆ ಮತ್ತು ಒಟ್ಟುಗೂಡಿಸಲಾಗುತ್ತದೆ ಮತ್ತು ಗ್ರಾಹಕರು ತಮ್ಮ ಡೇಟಾದ ಬಳಕೆ ಮತ್ತು ಗೌಪ್ಯತೆ ನೀತಿಗಳ ಬಗ್ಗೆ ಮೊದಲೇ ಅರಿವು ಮೂಡಿಸಬೇಕಾಗುತ್ತದೆ ಅವರು ಅಳವಡಿಸಿಕೊಳ್ಳುತ್ತಿದ್ದರೆ ವ್ಯವಹಾರವು ಅಳವಡಿಸಿಕೊಳ್ಳುತ್ತಿದ್ದರೆ ಐಒಟಿ ಜಗತ್ತಿನಲ್ಲಿ ಈ ರೀತಿಯ ವ್ಯವಹಾರ ಮಾದರಿ ಆದ್ದರಿಂದ ಇದರೊಂದಿಗೆ ನಾವು ಐಒಟಿಯ ವ್ಯವಹಾರದ ಅಂಶಗಳ ಮೊದಲ ಭಾಗದ ಅಂತ್ಯಕ್ಕೆ ಬರುತ್ತೇವೆ ಆದ್ದರಿಂದ ನಾವು ಆರಂಭದಲ್ಲಿ ವಿಭಿನ್ನ ವ್ಯಾಪಾರ ಮಾದರಿಗಳು ಲಭ್ಯವಿರುವ ಮತ್ತು ವಿವಿಧ ರೀತಿಯ ವ್ಯವಹಾರ ಮಾದರಿಗಳನ್ನು ನೋಡಿದ್ದೇವೆ ಅದು ಸಾಹಿತ್ಯದಲ್ಲಿ ಐಒಟಿ ಮಾತ್ರವಲ್ಲ ಆದರೆ ಸಾಹಿತ್ಯದಲ್ಲಿ ಲಭ್ಯವಿರುವ ಯಾವುದೇ ರೀತಿಯ ವ್ಯವಹಾರ ಮಾದರಿಗಳು ಅದರ ನಂತರ ಸಮುದಾಯದಲ್ಲಿ ಆಕರ್ಷಕವಾಗಿರುವ ಐಒಟಿ ನಿರ್ದಿಷ್ಟ ವ್ಯವಹಾರ ಮಾದರಿಗಳನ್ನು ನಾವು ನೋಡಿದ್ದೇವೆ ಮತ್ತು ಕೆಲವು ವ್ಯವಹಾರಗಳು ಈಗಾಗಲೇ ಐಒಟಿಗಾಗಿ ಈ ವಿಭಿನ್ನ ಪ್ರಸ್ತಾವಿತ ವ್ಯವಹಾರ ಮಾದರಿಗಳನ್ನು ಅಳವಡಿಸಿಕೊಳ್ಳುತ್ತಿವೆ ಮತ್ತು ನಾವು ಐಒಟಿಗಾಗಿ ಈ ಪ್ರತಿಯೊಂದು ವ್ಯವಹಾರ ಮಾದರಿಗಳ ವೈಶಿಷ್ಟ್ಯಗಳನ್ನು ಮಾತ್ರವಲ್ಲದೆ ಐಒಟಿಗಾಗಿ ಈ ಪ್ರತಿಯೊಂದು ವಿಭಿನ್ನ ವ್ಯವಹಾರ ಮಾದರಿಗಳನ್ನು ಅಳವಡಿಸಿಕೊಳ್ಳುವಲ್ಲಿನ ವಿಭಿನ್ನ ಅನುಕೂಲಗಳು ಮತ್ತು ಸವಾಲುಗಳನ್ನೂ ಸಹ ನಾವು ನೋಡಿದ್ದೇವೆ ಆದ್ದರಿಂದ ಇವುಗಳು ನಿಮ್ಮ ಮುಂದೆ ನೀವು ನೋಡುವ ಕೆಲವು ಉಲ್ಲೇಖಗಳು ಆದ್ದರಿಂದ ನೀವು ಈ ಯಾವುದನ್ನಾದರೂ ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳಬೇಕಾದರೆ ನೀವು ಈ ವಿಭಿನ್ನ ಉಲ್ಲೇಖಗಳನ್ನು ನೋಡಬಹುದು ಆದರೆ ಐಒಟಿ ಐಐಒಟಿ ಮತ್ತು ಇಂಡಸ್ಟ್ರಿ 4 0 ಅನ್ನು ಅರ್ಥಮಾಡಿಕೊಳ್ಳುವ ಸಮಗ್ರ ದೃಷ್ಟಿಕೋನದಿಂದ ಅದರ ಹಿಂದಿನ ಪರಿಕಲ್ಪನೆಗಳು ಐಐಒಟಿಯ ವ್ಯವಹಾರ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಈ ಹೆಚ್ಚಿನ ತಿಳುವಳಿಕೆ ಮಾತ್ರ ಸಾಕು ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಒಳಗೊಂಡಿರುವುದು ಕೇವಲ ವ್ಯವಹಾರ ಮಾದರಿಗಳು ಐಒಟಿಯ ವ್ಯವಹಾರ ಅಂಶಗಳು ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ವ್ಯವಹಾರ ಮಾದರಿಗಳು ಮತ್ತು ಐಐಒಟಿ ಇಂಡಸ್ಟ್ರಿಯಲ್ ಐಒಟಿಗೆ ಸಂಬಂಧಿಸಿದ ಇತರ ಸಂಬಂಧಿತ ಅಂಶಗಳನ್ನು ಪರಿಶೀಲಿಸಲಿದ್ದೇವೆ ಆದ್ದರಿಂದ ಅಲ್ಲಿ ನಾವು ಸ್ವಲ್ಪ ವೈವಿಧ್ಯಗೊಳಿಸುತ್ತೇವೆ ಮತ್ತು ನಾವು ಐಐಒಟಿ ನಿರ್ದಿಷ್ಟ ಸಮಸ್ಯೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯವಹಾರ ಅಂಶಗಳ ಬಗ್ಗೆ ಮಾತನಾಡುತ್ತೇವೆ